ಜೈವಿಕರಿಯಾಕ್ಟರ್ ವಿಶ್ಲೇಷಣೆ ಕೀಮೋಸ್ಟಾಟ್ ಮತ್ತು ಫೆಡ್ ಬ್ಯಾಚ್ ಜೈವಿಕರಿಯಾಕ್ಟರ್ ಗಳ ಕುರಿತ ಉಪನ್ಯಾಸ ಹನ್ನೆರಡು ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ಕಲಿಕಾ ದೃಷ್ಟಿಯಿಂದ ನಾವು ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ಅಭ್ಯಾಸದ ಮೂಲಕ ಕಲಿತ್ತಿದ್ದೀವಿ ಈ ಹನ್ನೆರಡನೇ ಉಪನ್ಯಾಸದಲ್ಲಿ ಮಾಡ್ಯೂಲ್ ಮೂರು ಅನ್ನು ಮುಂದುವರಿಸೋಣ ಈ ಮಾಡ್ಯೂಲ್ನಲ್ಲಿ ಸಾಮಾನ್ಯ ಜೈವಿಕರಿಯಾಕ್ಟರ್ ಕಾರ್ಯಾಚರಣೆ ವಿಧಾನಗಳ ವಿಶ್ಲೇಷಣೆ ಬಗ್ಗೆ ಇದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಬ್ಯಾಚ್ ಮೋಡ್ ಅನ್ನು ಅರ್ಥಮಾಡಿಕೊಂಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಕಂಟಿನ್ಯೂಸ್ ಮೋಡ್ ಅನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ಈ ಹಿಂದೆ ಹೇಳಿದಂತೆ ಕಂಟಿನ್ಯೂಸ್ ಟ್ಯಾಂಕ್ ಎಂಬ ಜೈವಿಕರಿಯಾಕ್ಟರ್ ಅನ್ನು ಕೀಮೋಸ್ಟಾಟ್ ಎಂದೂ ಕರೆಯಲಾಗುತ್ತದೆ ಇದು ಕಂಟಿನ್ಯೂಸ್ ಸ್ಟರ್ಡ್ ಟ್ಯಾಂಕ್ ಗೆ ಬಳಸುವ ಸಾಮಾನ್ಯ ಪದವಾಗಿದೆ ಆದ್ದರಿಂದ ನಾವು ಕೀಮೋಸ್ಟಾಟ್ನಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ನೋಡುತ್ತೇವೆ ಕಂಟಿನ್ಯೂಸ್ ಸ್ಟರ್ಡ್ ಟ್ಯಾಂಕ್ ಎಂಬ ಜೈವಿಕರಿಯಾಕ್ಟರ್ ಅಥವಾ ಕೀಮೋಸ್ಟಾಟ್ನ ವಿವರಣೆಯನ್ನು ಮೇಲೆ ನೀಡಲಾಗಿದೆ ಸ್ಟರ್ಡ್ ಟ್ಯಾಂಕ್ ಇದೆ ಮತ್ತು ಅದರಲ್ಲಿ ಸ್ಟಿರ್ರ್ ರಿಯಾಕ್ಟರ್ ಪಾತ್ರೆ ಬ್ರೋತ್ ಅಥವಾ ಜೀವಕೋಶಗಳು ಬೆಳೆಯುತ್ತಿರುವ ದ್ರವ ಈ ಚಿತ್ರದಲ್ಲಿ ವಾಸ್ತವವಾಗಿ ಜೀವಕೋಶಗಳು ವರ್ಧಿತವಾಗಿವೆ ಆದ್ದರಿಂದ ಸಾಮಾನ್ಯವಾಗಿ ಇರುವಂತೆ ಕೋಶವನ್ನು ಪ್ರತ್ಯೇಕ ಕೋಶಗಳಾಗಿ ನೋಡಲು ನಿಮಗೆ ಸಾಧ್ಯವಾಗುವುದಿಲ್ಲ ನಮ್ಮಲ್ಲಿ ವಿವಿಧ ಅಳೆಯುವ ಪ್ರೋಬ್ ಗಳಿವೆ ಬಹುಶಃ ಡಿಒ ಪಿಹೆಚ್ ಮತ್ತು ತಾಪಮಾನ ಪ್ರೋಬ್ ಗಳು ಮತ್ತು ಗಾಳಿಯು ಇದ್ದು ನಾವು ಏರೋಬಿಕ್ ಜೈವಿಕರಿಯಾಕ್ಟರ್ ಎಂದು ಊಹಿಸೋಣ ನಂತರ ಕಂಟಿನ್ಯೂಸ್ ಸ್ಟ್ರೀಮ್ ಇನ್ಪುಟ್ ಮತ್ತು ಕಂಟಿನ್ಯೂಸ್ ಸ್ಟ್ರೀಮ್ ಔಟ್ಪುಟ್ ಇದ್ದು ಮತ್ತು ಫೀಡ್ ಪ್ರಮಾಣ ಅಂದರೆ ವಾಲ್ಯೂಮೆಟ್ರಿಕ್ ಫೀಡ್ ಪ್ರಮಾಣ ನ ವಾಲ್ಯೂಮ್ ಪ್ರತಿ ಸಮಯದಲ್ಲಿ ಅದರ ಪ್ರಮಾಣ ಇನ್ಲೆಟ್ನಲ್ಲಿ ಎಫ್ ಐ ಎಂದು ಹೇಳೋಣ ಫೀಡ್ನಲ್ಲಿನ ತಲಾಧಾರದ ಸಾಂದ್ರತೆಯು ಎಸ್ ಐ ಎಂದು ಮತ್ತು ಕೋಶ ಸಾಂದ್ರತೆ ಫೀಡ್ನಲ್ಲಿ ಎಕ್ಸ್ ಐ ಎಂದು ಆಗಿದೆ ಇದೇ ನಿಯತಾಂಕಗಳು ಜೈವಿಕರಿಯಾಕ್ಟರ್ ನ ಔಟ್ಲೆಟ್ ನಲ್ಲಿ ಎಫ್ ನಾಟ್ ಅಥವಾ ಎಫ್ ಒ ಎಂಬುದಾಗಿದೆ ಇಲ್ಲಿ ಎಫ್ ಒ ಎಂಬುದು ಔಟ್ಲೆಟ್ ಫೀಡ್ ಪ್ರಮಾಣ ವಾಲ್ಯೂಮೆಟ್ರಿಕ್ ಫೀಡ್ ಪ್ರಮಾಣ ವಾಲ್ಯೂಮ್ ಪ್ರತಿ ಸಮಯ ಹಾಗು ಎಸ್ ಇಲ್ಲಿ ತಲಾಧಾರದ ಸಾಂದ್ರತೆ ಮತ್ತು ಎಕ್ಸ್ ಇಲ್ಲಿ ಜೀವಕೋಶದ ಸಾಂದ್ರತೆ ಮತ್ತು ಬ್ರೋತ್ನ ಪರಿಮಾಣವಾಗಿದೆ ಇದನ್ನು ನಾವು ಸಿಸ್ಟಮ್ ವಿ ಎಂದು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಇದರ ಸ್ವಲ್ಪ ಭಾಗವನ್ನು ಹೊರತೆಗೆಯಲಾಗುತ್ತಿದೆ ಎಂದು ನೀವು ನೋಡಬಹುದು ಆದ್ದರಿಂದ ತಲಾಧಾರದ ಸಾಂದ್ರತೆ ಮತ್ತು ಜೀವಕೋಶದ ಸಾಂದ್ರತೆಯು ಔಟ್ಲೆಟ್ ಸ್ಟ್ರೀಮ್ ನಲ್ಲಿರುವಂತೆಯೇ ಸಮಾನವಾಗಿರಬೇಕು ಏಕೆಂದರೆ ಚೆನ್ನಾಗಿ ಬೆರೆಸಲ್ಪಟ್ಟಿರುವದನ್ನು ಹೊರತೆಗೆಯಲಾಗುತ್ತದೆ ಆದ್ದರಿಂದ ಈ ಎರಡರ ಸಾಂದ್ರತೆಗಳು ಸಮಾನವಾಗಿರುತ್ತವೆ ಈಗ ವಾಲ್ಯೂಮೆಟ್ರಿಕ್ ಫೀಡ್ ಪ್ರಮಾಣ ಎಫ್ ಅನ್ನು ಬ್ರೋತ್ ವಾಲ್ಯೂಮ್ ವಿ ನಿಂದ ಭಾಗಿಸಲ್ಪಟ್ಟಿರುವುದನ್ನು ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಡಿ ಎಂದು ವ್ಯಾಖ್ಯಾನಿಸೋಣ DFV ಆದ್ದರಿಂದ ಈ ನಿರ್ದಿಷ್ಟ ಫೀಡ್ ಪ್ರಮಾಣ ಅನ್ನು ಪರಿಮಾಣದಿಂದ ಭಾಗಿಸಿದರೆ ನೀವು ಏನನ್ನಾದರೂ ಅರ್ಥೈಸಿಕೊಳ್ಳಬಹುದೇ ಆದ್ದರಿಂದ ನೀವು ಅದನ್ನು ನಿರ್ದಿಷ್ಟ ಫೀಡ್ ಪ್ರಮಾಣ ಅನ್ನು ಪರಿಮಾಣದಿಂದ ಭಾಗಿಸಿದ ಹಾಗೆ ದೃಶ್ಯೀಕರಿಸಿದರೆ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ಪ್ರತಿ ಯುನಿಟ್ ಸಮಯಕ್ಕೆ ಸಂಸ್ಕರಿಸಿದ ರಿಯಾಕ್ಟರ್ ಪರಿಮಾಣಗಳ ಸಂಖ್ಯೆ ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಇದು ಸಮಯದ ವಿಲೋಮ ಘಟಕವನ್ನು ಹೊಂದಿರಬೇಕು ಈ ಬಗ್ಗೆ ಸ್ವಲ್ಪ ಯೋಚಿಸಿ ಪ್ರತಿ ಪ್ರಕ್ರಿಯೆಗೆ ಪ್ರತಿ ಸಂಸ್ಕರಿಸಿದ ಪ್ರತಿ ರಿಯಾಕ್ಟರ್ ಪರಿಮಾಣಗಳ ವ್ಯಾಖ್ಯಾನವು ನಿಮಗೆ ಸರಿ ಅನಿಸುತ್ತಿದಿಯೇ ಎಂದು ನೋಡಿ ಸಾಮಾನ್ಯವಾಗಿ ಕೀಮೋಸ್ಟಾಟ್ ನ ಇನ್ಲೆಟ್ ನಲ್ಲಿ ಯಾವುದೇ ಕೋಶಗಳಿರುವುದಿಲ್ಲ ಮತ್ತು ಈ ಸ್ಥಿತಿಯನ್ನು ವಾಸ್ತವವಾಗಿ ಬರಡಾದ ಫೀಡ್ ಸ್ಥಿತಿ ಎಂದು ಕರೆಯಲಾಗುತ್ತದೆ ಫೀಡ್ ನಲ್ಲಿ ಯಾವುದೇ ಕೋಶಗಳಿರುವುದಿಲ್ಲ ಅದು ಬರಡಾದದ್ದು ಅಂದರೆ ಇದು ಬರಡಾದ ಫೀಡ್ ಸ್ಥಿತಿಯಾಗಿದೆ ನೀವು ಕೀಮೋಸ್ಟಾಟ್ ಅನ್ನು ಬೇರೆ ರೀತಿಯಲ್ಲಿ ಬಳಸದ ಹೊರತು ಇದು ಸಾಮಾನ್ಯ ಕಾರ್ಯಾಚರಣೆಯ ವಿಧಾನವಾಗಿದೆ ಬಹುಶಃ ಮತ್ತೊಂದು ಕೀಮೋಸ್ಟಾಟ್ ಗೆ ಜೋಡಿಸಬಹುದು ಅಥವಾ ಇನ್ನೊಂದು ಜೈವಿಕರಿಯಾಕ್ಟರ್ ಗೆ ಲಗತ್ತಿಸಬಹುದು ಅವು ವಿಭಿನ್ನವಾಗಿರುತ್ತವೆ ಸ್ಟ್ಯಾಂಡ್ ಅಲೋನ್ ಕೀಮೋಸ್ಟಾಟ್ ಗಳು ಸಾಮಾನ್ಯವಾಗಿ ಇನ್ಲೆಟ್ ನ ಕೋಶ ಸಾಂದ್ರತೆಯನ್ನು ಹೊಂದಿರುವುದಿಲ್ಲ ಅವು ಇನ್ಲೆಟ್ ನ ಸ್ಟ್ರೀಮ್ ನಲ್ಲಿ ಕೇವಲ ತಲಾಧಾರವಾಗಿರುತ್ತವೆ ಈಗ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಸಾಮಾನ್ಯವಾಗಿ ಬಹಳಷ್ಟು ಗೊಂದಲಗಳಿರುತ್ತವೆ ಕೀಮೋಸ್ಟಾಟ್ ಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗ ಇಲ್ಲಿ ರಿಯಾಕ್ಟರ್ ಪಾತ್ರೆಯನ್ನು ನೀವು ಹೊಂದಿದ್ದಿರಿ ಮತ್ತು ಫೀಡ್ ಅನ್ನು ಇಲ್ಲಿಂದ ಪ್ರಾರಂಭಿಸುತ್ತಿರುವ ನಾವು ಅದಕ್ಕೂ ಮೊದಲು ಇಲ್ಲಿ ಏನೂ ಇರುವುದಿಲ್ಲ ಮತ್ತು ಇನ್ಲೆಟ್ ಹಾಗು ಔಟ್ಲೆಟ್ ಗಳ ನಡುವೆ ಖಂಡಿತವಾಗಿಯೂ ವ್ಯತ್ಯಾಸವಿರುತ್ತದೆ ನಾವು ಅದನ್ನು ನಿರಾಕರಿಸುತ್ತಿಲ್ಲ ಆದ್ದರಿಂದ ಹರಿವುಗಳನ್ನು ಸರಿಹೊಂದಿಸುವವರೆಗೆ ಅದು ಒಂದೇ ಆಗಲು ಕೆಲವು ಗಂಟೆಗಳು ತೆಗೆದುಕೊಳ್ಳಬಹುದು ಮತ್ತು ಪರಿಸ್ಥಿತಿಗಳು ಸ್ಥಿರ ಸ್ಥಿತಿಗಳಿಗೆ ನೆಲೆಗೊಳ್ಳಲು ಇನ್ಲೆಟ್ ಹಾಗು ಔಟ್ಲೆಟ್ ನಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ ನಾವು ಆ ಅವಧಿಯನ್ನು ನೋಡುತ್ತಿಲ್ಲ ಅವು ಪ್ರಾರಂಭದ ಪರಿಸ್ಥಿತಿಗಳು ಅಲ್ಲಿ ಅಸ್ಥಿರ ಸ್ಥಿತಿ ಇರುತ್ತದೆ ಮತ್ತು ಸ್ಥಗಿತಗೊಳಿಸುವ ಪರಿಸ್ಥಿತಿಗಳು ಸಹ ಇರುತ್ತವೆ ನೀವು ಜೈವಿಕರಿಯಾಕ್ಟರ್ ಅನ್ನು ಸ್ಥಗಿತಗೊಳಿಸುವಾಗ ಅದನ್ನು ಸೂಕ್ತ ಶೈಲಿಯಲ್ಲಿ ಮಾಡಬೇಕಾಗಿದೆ ಮತ್ತು ನಂತರ ಪ್ರಕ್ರಿಯೆಯು ಸ್ಥಿರ ಸ್ಥಿತಿಯಲ್ಲಿರುವುದಿಲ್ಲ ಈ ಎರಡನ್ನು ಬಿಟ್ಟರೆ ಕೀಮೋಸ್ಟಾಟ್ನ ಒಟ್ಟಾರೆ ಅವಧಿಗೆ ಹೋಲಿಸಿದರೆ ಬಹುಶಃ ಹೆಚ್ಚಿನ ಅವಧಿಯು ಅದು ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಮತ್ತು ನಾವು ಇಲ್ಲಿ ಕೀಮೋಸ್ಟಾಟ್ನ ಸ್ಥಿರ ಸ್ಥಿತಿಯ ಕಾರ್ಯಾಚರಣೆ ಭಾಗವನ್ನು ಮಾತ್ರ ನೋಡಲಿದ್ದೇವೆ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಏನು ಹೇಳಲಾಗಿದೆ ಎಂದರೆ ಪ್ರಾರಂಭ ಅಥವಾ ಸ್ಥಗಿತಗೊಳಿಸುವ ಒಟ್ಟು ಕಾರ್ಯಾಚರಣೆಯ ಸಮಯದ ಭಾಗವು ಚಿಕ್ಕದಾಗಿದೆ ನಾವು ಇಲ್ಲಿ ಪ್ರಾರಂಭವನ್ನು ಅಥವಾ ಸ್ಥಗಿತಗೊಳಿಸುವಿಕೆಯನ್ನು ಪರಿಗಣಿಸುವುದಿಲ್ಲ ನಾವು ಸ್ಥಿರ ಸ್ಥಿತಿಯಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದೇವೆ ಎಫ್ ಎಸ್ ಅಂದರೆ ಎಫ್ ವಾಲ್ಯೂಮೆಟ್ರಿಕ್ ಫೀಡ್ ಪ್ರಮಾಣ ಆಗಿದ್ದರೆ ಎಸ್ ಎಂಬುದು ಔಟ್ಲೇಟ್ನಲ್ಲಿನ ತಲಾಧಾರದ ಸಾಂದ್ರತೆಯಾಗಿದೆ ಎಕ್ಸ್ ಎಂಬುದು ಔಟ್ಲೇಟ್ನಲ್ಲಿನ ಕೋಶ ಸಾಂದ್ರತೆ ಮತ್ತು ಬ್ರೋತ್ ಪರಿಮಾಣವಾಗಿದೆ ಈ ಎಲ್ಲಾ ಅಸ್ಥಿರಗಳು ಸಮಯದೊಂದಿಗೆ ಬದಲಾಗುವುದಿಲ್ಲ ಇದು ನಾವು ವಿಶ್ಲೇಷಿಸಲಿರುವ ಷರತ್ತು ಮತ್ತು ಅದರ ಉಪಯುಕ್ತ ಅವಧಿಯವರೆಗೆ ಕಂಟಿನ್ಯೂಸ್ ಜೈವಿಕರಿಯಾಕ್ಟರ್ ಅಥವಾ ಕೀಮೋಸ್ಟಾಟ್ ಕಾರ್ಯನಿರ್ವಹಿಸುವ ಸ್ಥಿತಿಯಾಗಿದೆ ನಮ್ಮ ವಿಶ್ಲೇಷಣೆಯ ಉದ್ದೇಶಗಳು ಹೀಗಿವೆ ಸ್ಥಿರವಾದ ಸ್ಥಿತಿಯ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಪಡೆಯಲು ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ಹಾಗು ಗರಿಷ್ಠವಾಗಿ ಕಾರ್ಯನಿರ್ವಹಿಸಬಹುದಾದ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ಪಡೆಯಲು ಕೀಮೋಸ್ಟಾಟ್ ನಲ್ಲಿ ಕೋಶ ಉತ್ಪಾದಕತೆಗಾಗಿ ಅಭಿವ್ಯಕ್ತಿಯನ್ನು ಪಡೆಯಲು ಮತ್ತು ಅದನ್ನು ಬ್ಯಾಚ್ ಜೈವಿಕರಿಯಾಕ್ಟರ್ ಗೆ ಹೋಲಿಕೆ ಮಾಡಿದರೆ ಇಲ್ಲಿ ಒಂದು ಉತ್ತಮ ಪ್ರಮಾಣದ ಉತ್ಪಾದಕತೆಯು ಆಶ್ಚರ್ಯಕರವಾಗಿ ಕಾಣಿಸಬಹುದು ಈಗ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಇದು ಮೊದಲೇ ತೋರಿಸಿದಂತೆಯೇ ಅದೇ ಕೀಮೋಸ್ಟಾಟ್ ಆಗಿದೆ ಎಫ್ ಐ ಎಸ್ ಐ ಎಕ್ಸ್ ಐ ನಲ್ಲಿನ ಇನ್ಲೆಟ್ ಸಾಮಾನ್ಯವಾಗಿ ಎಕ್ಸ್ ಐ ಶೂನ್ಯವಾಗಿರುತ್ತದೆ ಮತ್ತು ಎಫ್ ನಾಟ್ ನಲ್ಲಿನ ಔಟ್ಲೆಟ್ ವಾಲ್ಯೂಮೆಟ್ರಿಕ್ ಹರಿವಿನ ಪ್ರಮಾಣ ಆಗಿದ್ದು ಎಸ್ ಮತ್ತು ಎಕ್ಸ್ ಕ್ರಮವಾಗಿ ತಲಾಧಾರ ಮತ್ತು ಜೀವಕೋಶದ ಸಾಂದ್ರತೆಯಾಗಿರುತ್ತದೆ ಇಲ್ಲಿ ಬ್ರೋತ್ ಪರಿಮಾಣವು ವಿ ಆಗಿದೆ ಇದು ನಾವು ಚುಕ್ಕೆ ಮತ್ತು ಡ್ಯಾಶ್ ಮಾಡಿದ ರೇಖೆಗಳಿಂದ ಸೂಚಿಸಲಾದ ವ್ಯವಸ್ಥೆಯಾಗಿದೆ ಮತ್ತು ಎಸ್ ಮತ್ತು ಎಕ್ಸ್ ತೋರಿಸಿರುವಂತೆ ಔಟ್ಲೆಟ್ ವ್ಯವಸ್ಥೆಯಲ್ಲಿರುವಂತೆಯೇ ಇರುತ್ತದೆ ನಮ್ಮಲ್ಲಿರುವ ಬೃಹತ್ ಸಾಧನಗಳು ಅಂದರೆ ಒಟ್ಟು ದ್ರವ್ಯರಾಶಿಯ ಮೇಲೆ ಸಾಮೂಹಿಕ ಸಮತೋಲನವನ್ನು ಮಾಡೋಣ ಆದ್ದರಿಂದ ಇದು ಸಾಮೂಹಿಕ ಸಮತೋಲನವಾಗಿದೆ ಇದೀಗ ನಾವು ಇನ್ಪುಟ್ ಪ್ರಮಾಣ ಮೈನಸ್ ಔಟ್ಪುಟ್ ಪ್ರಮಾಣ ಮತ್ತು ಉತ್ಪಾದನ ಪ್ರಮಾಣ ಮೈನಸ್ ಬಳಕೆಯ ಪ್ರಮಾಣ ಒಟ್ಟು ದ್ರವ್ಯರಾಶಿಯ ಶೇಖರಣೆ ಪ್ರಮಾಣ ಗೆ ಸಮನಾಗಿರುತ್ತದೆ ಎಂಬುದು ನಮಗೆ ಪರಿಚಿತವಾಗಿರಬೇಕು ಹಾಗು ನಾವು ಅದನ್ನು ಒಟ್ಟು ದ್ರವ್ಯರಾಶಿಯಲ್ಲಿ ಮಾಡುತ್ತಿದ್ದೇವೆ ri rorg rcddt ನಾವು ಇದನ್ನು ಒಟ್ಟು ದ್ರವ್ಯರಾಶಿಯಲ್ಲಿ ಮಾಡುತ್ತಿರುವುದರಿಂದ ಇಲ್ಲಿ ಯಾವುದೇ ಉತ್ಪಾದನ ಇರುವುದಿಲ್ಲ ಯಾವುದೇ ಬಳಕೆ ಇರಲಾರದು ಒಟ್ಟು ದ್ರವ್ಯರಾಶಿಯನ್ನು ಯಾವಾಗಲೂ ಸಂರಕ್ಷಿತವಾಗಿದೆ ಆದ್ದರಿಂದ ಇನ್ಪುಟ್ ಮತ್ತು ಔಟ್ಪುಟ್ ಮಾತ್ರವೇ ಆಗಿದೆ ನಾವು ಈ ಸ್ಥಿರ ಸ್ಥಿತಿಯ ಬಗ್ಗೆ ಮಾತ್ರ ಆಸಕ್ತಿ ಹೊಂದಿದ್ದೇವೆ ಎಂದು ಹೇಳೋಣ ಆದ್ದರಿಂದ ಯಾವುದೇ ಸಮಯ ವ್ಯುತ್ಪನ್ನವನ್ನು ಕುರುಡಾಗಿ ಶೂನ್ಯಕ್ಕೆ ಹೊಂದಿಸಿ ಮಾಡಬಹುದು ಆದ್ದರಿಂದ ಸ್ಥಿರ ಪದದ ವ್ಯಾಖ್ಯಾನದಿಂದ ಈ ಪದವು ಶೂನ್ಯಕ್ಕೆ ಹೋಗುತ್ತದೆ ಆದ್ದರಿಂದ ಇನ್ಪುಟ್ ಪ್ರಮಾಣ ಉತ್ಪಾದನೆಯ ಪ್ರಮಾಣ ಗೆ ಸಮನಾಗಿರಬೇಕು ಇದುವೇ ಒಟ್ಟು ದ್ರವ್ಯರಾಶಿಯಾಗಿದೆ riro ಹಾಗಾದರೆ ನಮ್ಮ ವಾಲ್ಯೂಮೆಟ್ರಿಕ್ ಹರಿವಿನ ಪ್ರಮಾಣಕ್ಕೆ ಅನುಗುಣವಾಗಿ ಇನ್ಪುಟ್ ಪ್ರಮಾಣ ಎಷ್ಟಿರಬಹುದು ವಾಲ್ಯೂಮೆಟ್ರಿಕ್ ಹರಿವಿನ ಪ್ರಮಾಣವು ಸಮಯಕ್ಕೆ ಪರಿಮಾಣವಾಗಿದೆ ನಾವು ಇಲ್ಲಿ ದ್ರವ್ಯರಾಶಿಯನ್ನು ಸಮಯಕ್ಕೆ ಅನುಗುಣವಾಗಿ ನೋಡುತ್ತಿದ್ದೇವೆ ಆದ್ದರಿಂದ ನಾವು ಪರಿಮಾಣದ ಹರಿವಿನ ಪ್ರಮಾಣವನ್ನು ಸಾಂದ್ರತೆಯಿಂದ ಗುಣಿಸಿದರೆ ನಮ್ಮ ದ್ರವ್ಯರಾಶಿ ಪ್ರಮಾಣ ಅನ್ನು ಪಡೆಯುತ್ತೇವೆ ಆದ್ದರಿಂದ FiiF00 ದ್ರವ ಸಾಂದ್ರತೆ ಆಗಿದೆ i ಎಂಬುದು ಒಳಬರುವ ಸ್ಟ್ರೀಮ್ ದ್ರವದ ಸಾಂದ್ರತೆಯಾಗಿದ್ದು 0 ಹೊರಹೋಗುವ ಸ್ಟ್ರೀಮ್ ನ ಸಾಂದ್ರತೆಯಾಗಿದೆ ಸಾಮಾನ್ಯವಾಗಿ ಈ ಎರಡು ಸ್ಟ್ರೀಮ್ ಗಳ ನಡುವಿನ ಸಾಂದ್ರತೆಗಳಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ನಾವು ಕೋಣೆಯ ಉಷ್ಣಾಂಶದಲ್ಲಿ ಅಂದರೆ ಪ್ರಮಾಣಿತ ಪರಿಸ್ಥಿತಿಗಳಲ್ಲಿ ಮೂವತ್ತು ಡಿಗ್ರಿ ಮೂವತ್ತೇಳು ಡಿಗ್ರಿ ಸಿ ಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಒಂದು ವಾತಾವರಣದ ಒತ್ತಡವು ಈ ಎರಡು ಸ್ಟ್ರೀಮ್ ಗಳ ನಡುವಿನ ಸಾಂದ್ರತೆಯ ವ್ಯತ್ಯಾಸವನ್ನು ಪಡೆಯುವುದು ಈ ಪರಿಸ್ಥಿತಿಗಳಲ್ಲಿ ಮತ್ತು ವ್ಯವಸ್ಥೆಯ ವಿಷಯಗಳನ್ನು ನೀಡಲಾಗಿಯೂ ಅದು ಸುಲಭವಲ್ಲ ಆದ್ದರಿಂದ i ಮತ್ತು 0 ಅನ್ನು ರದ್ದುಗೊಳಿಸಬಹುದು FiiF00 FiF0F ಆದ್ದರಿಂದ ಸಾಮೂಹಿಕ ಸಮತೋಲನದ ಮೂಲಕ ಹರಿವಿನ ಪ್ರಮಾಣವು ಸಮನಾಗಿರಬೇಕು ಎಂದು ನಮಗೆ ಸಿಕ್ಕಿರುವಂಥಹುದು ಈಗ ಅದೇ ವ್ಯವಸ್ಥೆಯ ಮೇಲೆ ಕೋಶಗಳ ಮೇಲೆ ಸಾಮೂಹಿಕ ಸಮತೋಲನವನ್ನು ಮಾಡೋಣ ಮೊದಲು ಅದು ಒಟ್ಟು ದ್ರವ್ಯರಾಶಿ ಆಗಿದ್ದು ಈಗ ನಾವು ಕೋಶಗಳ ಮೇಲೆ ಸಾಮೂಹಿಕ ಸಮತೋಲನವನ್ನು ಮಾಡಲಿದ್ದೇವೆ ಇದು ಮೂಲ ಸಮೀಕರಣ ri rorg rcddt ಕೋಶಗಳ ಮೇಲೆ ಯಾವುದೇ ಇನ್ಪುಟ್ ಇಲ್ಲ ಇದು ಬರಡಾದ ಫೀಡ್ ಆದ್ದರಿಂದ ಸಿಸ್ಟಮ್ಗೆ ಆರ್ ಐ ಶೂನ್ಯವಾಗಿರುತ್ತದೆ ಜೀವಕೋಶಗಳ ಬಳಕೆ ಇಲ್ಲ ಜೀವಕೋಶಗಳ ಸಾವು ಇಲ್ಲ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಆರ್ ಸಿ ಶೂನ್ಯಕ್ಕೆ ಹೋಗುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ವ್ಯುತ್ಪನ್ನ ಶೂನ್ಯಕ್ಕೆ ಹೋಗುತ್ತದೆ ಆದ್ದರಿಂದ ನಮಗೆ ಸಿಗುವಂಥಹುದು rorg ಆದ್ದರಿಂದ ಔಟ್ಪುಟ್ ಪ್ರಮಾಣ ಕೋಶಗಳ ಉತ್ಪಾದನ ಪ್ರಮಾಣ ಗೆ ಸಮನಾಗಿರಬೇಕು ಅಂದರೆ ಔಟ್ಪುಟ್ ಪ್ರಮಾಣ ಎಷ್ಟು ವಾಲ್ಯೂಮೆಟ್ರಿಕ್ ಹರಿವಿನ ಪ್ರಮಾಣವು ಜೀವಕೋಶದ ಸಾಂದ್ರತೆ ಗೆ ಗುಣಿಸಿದಾಗ ಇದು ನಿಜಕ್ಕೂ ಔಟ್ಲೆಟ್ ಸ್ಟ್ರೀಮ್ ನಲ್ಲಿನ ಕೋಶಗಳ ದ್ರವ್ಯರಾಶಿ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದರೆ ಔಟ್ಲೆಟ್ ಸ್ಟ್ರೀಮ್ ನಲ್ಲಿನ ಕೋಶಗಳ ಸಾಮೂಹಿಕ ಪ್ರಮಾಣ ಉತ್ಪಾದನ ಪ್ರಮಾಣ ಗೆ ಗುಣಿಸಿದಾಗ ಅಂದರೆ ಅದು mu x ಇಂಟು V ಆಗಿದೆ mu x ಎನ್ನುವುದು ವಾಲ್ಯೂಮೆಟ್ರಿಕ್ ಆಧಾರದ ಮೇಲೆ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಜೀವಕೋಶಗಳ ಉತ್ಪಾದನ ಪ್ರಮಾಣ ಆಗಿದೆ ಸಾಮೂಹಿಕ ದ್ರವ್ಯರಾಶಿ ಆಧಾರದ ಮೇಲೆ ಪಡೆಯಲು ನಾವು ಅದನ್ನು ಪರಿಮಾಣದಿಂದ ಗುಣಿಸಬೇಕಾಗಿದೆ FxxV ಆದ್ದರಿಂದ ನಾವು ಈ ಸಮೀಕರಣವನ್ನು ವರ್ಗಾಯಿಸಿದರೆ ಮತ್ತು x ಸಾಮಾನ್ಯವನ್ನು ತೆಗೆದುಕೊಂಡರೆ ನೀವು ಪಡಿಯುವುದು ಏನೆಂದರೆ 0xV Fx 0 FVx ಎಫ್ ವಿ FV ಅನ್ನು ಡಿ ಯೊಂದಿಗೆ ಬದಲಾಯಿಸಿ ಅಂದರೆ ಡಿ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಪ್ರತಿ ಯುನಿಟ್ ಸಮಯಕ್ಕೆ ಸಂಸ್ಕರಿಸಿದ ರಿಯಾಕ್ಟರ್ ಪರಿಮಾಣಗಳ ಸಂಖ್ಯೆ ಎಂಬುದಾಗಿದೆ 0 Dx ಆದ್ದರಿಂದ ಈ ಎರಡರ ಉತ್ಪನ್ನವು ಶೂನ್ಯಕ್ಕೆ ಸಮನಾಗಿದ್ದರೆ ಈ ಯಾವುದೇ ಸಂಗತಿಗಳು ಶೂನ್ಯವಾಗಿದ್ದರೆ ಅಥವಾ ಎರಡೂ ಸಂಗತಿಗಳು ಶೂನ್ಯವಾಗಿದ್ದರೆ ಮಾತ್ರ ಅದು ಸಾಧ್ಯ ಒಂದೋ D0 or x 0 or both ಅಥವಾ ಎರಡೂ ಆ ಪರಿಸ್ಥಿತಿಗಳಲ್ಲಿ ಮಾತ್ರ ಸಮೀಕರಣವು ಮಾನ್ಯವಾಗಿರುತ್ತದೆ ಈಗ ಈ ಎರಡು ಷರತ್ತುಗಳನ್ನು ನೋಡೋಣ x 0 ಎಂದರೆ ಏನು x ಏನು ಅದು x ಔಟ್ಲೆಟ್ ಸ್ಟ್ರೀಮ್ನಲ್ಲಿನ ಕೋಶ ಸಾಂದ್ರತೆಯಾಗಿದೆ x ಶೂನ್ಯಕ್ಕೆ ಸಮನಾದಾಗ ಅದರರ್ಥ ಔಟ್ಲೆಟ್ ಸ್ಟ್ರೀಮ್ನಲ್ಲಿ ಯಾವುದೇ ಕೋಶಗಳು ಹೊರಬರುವುದಿಲ್ಲ ಇದನ್ನು ವಾಶೌಟ್ ಸ್ಥಿತಿ ಎಂದು ಕರೆಯಲಾಗುತ್ತದೆ ಕೀಮೋಸ್ಟಾಟ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದು ನಿಜವಾಗಿ ಸಂಭವಿಸಬಹುದು ಯಾವುದೇ ಕೋಶಗಳು ಹೊರಬರುವುದಿಲ್ಲ ಮತ್ತು ರಿಯಾಕ್ಟರ್ ಆ ಪರಿಸ್ಥಿತಿಗಳಲ್ಲಿಯೂ ಸಹ ಸ್ಥಿರ ಸ್ಥಿತಿಯಾಗಿರಬಹುದು ಆದರೆ ಇದು ನಿಷ್ಪ್ರಯೋಜಕ ಸ್ಥಿತಿಯಾಗಿದೆ ಔಟ್ಲೆಟ್ ನಲ್ಲಿ ಯಾವುದೇ ಕೋಶಗಳಿಲ್ಲದ ಪರಿಸ್ಥಿತಿಗಳಲ್ಲಿ ರಿಯಾಕ್ಟರ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಉತ್ಪಾದಕವಲ್ಲ ಎಂದು ನಿಮಗೆ ತಿಳಿದಿರುತ್ತದೆ ಆದ್ದರಿಂದ ಇದು ಸ್ಥಿರ ಸ್ಥಿತಿಯಾಗಿದೆ ಇದನ್ನು ನಿಜವಾಗಿ ವಾಶೌಟ್ ಸ್ಥಿತಿ ಎಂದು ಕರೆಯಲಾಗುತ್ತದೆ ಈಗ ನಾವು ಈ mu d ಗೆ ಸಮನಾಗಿ ನೋಡಿದರೆ ಅದು ತುಂಬಾ ಆಳವಾದದ್ದನ್ನು ಹೇಳುತ್ತದೆ ಇದು ಇಲ್ಲಿ ತುಂಬಾ ಸರಳವಾದ ಸಮೀಕರಣವಾಗಿದ್ದರೂ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಬಹಳ ಆಳವಾದ ಬೆಳವಣಿಗೆಯ ಪ್ರಮಾಣ ಅನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತದೆ ಏಕೆಂದರೆ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಪ್ರಮಾಣವು ಎಫ್ ವಿ FV ಆಗಿದೆ ನಿರ್ದಿಷ್ಟ ರಿಯಾಕ್ಟರ್ ಗೆ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ನಾವು ಹೇಗೆ ಬದಲಾಯಿಸುತ್ತೇವೆ ನಿರ್ದಿಷ್ಟ ರಿಯಾಕ್ಟರ್ ಗಾಗಿ ಹರಿವಿನ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ನಿಯಂತ್ರಿಸಲಾಗಿದೆ ಹರಿವಿನ ಪ್ರಮಾಣ ನಮ್ಮ ನಿಯಂತ್ರಣದಲ್ಲಿದೆ ನಾವು ಪಂಪ್ ನ ಹರಿವಿನ ಪ್ರಮಾಣವನ್ನು ಬದಲಾಯಿಸುತ್ತೇವೆ ಅಂದರೆ ಹರಿವಿನ ಪ್ರಮಾಣವು ಬದಲಾಗುತ್ತದೆ ಆದ್ದರಿಂದ ಹರಿವಿನ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ಜೈವಿಕ ನಿಯತಾಂಕ ಎಂಬುದು ನಿಮಗೆ ತಿಳಿದಿರುವಂತೆ ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣ ಅನ್ನು ಬದಲಾಯಿಸಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನಾಬ್ ತಿರುಚುವ ಮೂಲಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಕಾರ್ಯಾಚರಣಾ ನಿಯತಾಂಕವನ್ನು ಬದಲಾಯಿಸುವ ಮೂಲಕ ಜೀವಿಯ ಬೆಳವಣಿಗೆಯ ಪ್ರಮಾಣ ಮೇಲೆ ನಾವು ನಿಯಂತ್ರಣವನ್ನು ಹೊಂದಲು ಸಾಧ್ಯವಾಗುತ್ತದೆ ಇದು ಜೈವಿಕ ನಿಯತಾಂಕವಾಗಿದ್ದು ಬಹಳ ಆಳವಾದ ಸಂಗತಿಯಾಗಿದೆ ಆದ್ದರಿಂದ ಕೊಟ್ಟಿರುವ ವಿ ಗಾಗಿ ಕಾರ್ಯಾಚರಣಾ ನಿಯತಾಂಕ ಎಫ್ ಈ ನಿಯತಾಂಕದ ಮಹತ್ವವಾದ ಜೈವಿಕ ನಿಯತಾಂಕವನ್ನು ನಿರ್ಧರಿಸುತ್ತದೆ ಆದ್ದರಿಂದ ಕೀಮೋಸ್ಟಾಟ್ನ ಕಾರ್ಯಾಚರಣೆಯ ಸ್ಥಿರ ಸ್ಥಿತಿಯಲ್ಲಿ ಅದು ಸಂಭವಿಸುತ್ತದೆ ಆದ್ದರಿಂದ ಜೀವಕೋಶಗಳು ಹೆಚ್ಚಿನ ಪ್ರಮಾಣ ನಲ್ಲಿ ಬೆಳೆಯಬೇಕೆಂದು ನೀವು ಬಯಸಿದರೆ ನೀವು ಹರಿವಿನ ಪ್ರಮಾಣವನ್ನು ಹೆಚ್ಚಿಸಬೇಕು ಮತ್ತು ಜೀವಕೋಶಗಳು ಹೆಚ್ಚಿನ ಪ್ರಮಾಣ ನಲ್ಲಿ ಮತ್ತು ಒಂದು ನಿರ್ದಿಷ್ಟ ಹಂತದವರೆಗೆ ಬೆಳೆಯುತ್ತವೆ ನಾವು ಒಟ್ಟು ದ್ರವ್ಯರಾಶಿಯನ್ನು ಮಾಡಿದ್ದೇವೆ ನಾವು ಕೋಶಗಳನ್ನು ಮಾಡಿದ್ದೇವೆ ಈಗ ಅದೇ ವ್ಯವಸ್ಥೆಯ ಅದೇ ಸಮತೋಲನದ ತಲಾಧಾರದ ಮೇಲೆ ಸಾಮೂಹಿಕ ಸಮತೋಲನವನ್ನು ಮಾಡೋಣ ri rorg rcddt ಇಲ್ಲಿ ಸಂಪೂರ್ಣ ಸಮತೋಲನ ಸಮೀಕರಣದಲ್ಲಿ ನಾವು ತಲಾಧಾರದ ಮೇಲೆ ಕೇಂದ್ರೀಕರಿಸಲಿದ್ದೇವೆ ಇನ್ಪುಟ್ ಇದೆ ತಲಾಧಾರದ ಔಟ್ಪುಟ್ ಇದೆ ಈ ಎರಡು ಸ್ಟ್ರೀಮ್ ಗಳಲ್ಲಿ ತಲಾಧಾರದ ಯಾವುದೇ ಉತ್ಪಾದನೆಯಿಲ್ಲ ಅಲ್ಲಿ ಸಹಜವಾಗಿ ಬಳಕೆ ಇದೆ ಮತ್ತು ಯಾವುದೇ ಶೇಖರಣೆಯಿಲ್ಲ ಏಕೆಂದರೆ ಅದು ಸ್ಥಿರ ಸ್ಥಿತಿಯಾಗಿದೆ ಸಾರ್ವಕಾಲಿಕವಾಗಿ ಉತ್ಪನ್ನಗಳು ಶೂನ್ಯವಾಗಿರುತ್ತದೆ ri ro rc0 YxS ಉತ್ಪತ್ತಿಯಾಗುವ ಜೀವಕೋಶಗಳ ಪ್ರಮಾಣವಾಗಿದ್ದು ಅದನ್ನು ಸೇವಿಸುವ ತಲಾಧಾರದ ಪ್ರಮಾಣದಿಂದ ಭಾಗಿಸಲಾಗಿದೆ ಎಂಬುದನ್ನ ನೆನಪಿಸಿಕೊಳ್ಳೋಣ YxSamountofcellsproducedamountofsubstrateconsumed ನಾವು ಇದನ್ನು ಏಕೆ ಮಾಡುತ್ತಿದ್ದೇವೆ ಇನ್ಪುಟ್ ಪ್ರಮಾಣ ಅನ್ನು ನಾವು ಹರಿವಿನ ಪ್ರಮಾಣ ಮತ್ತು ಫೀಡ್ ನಲ್ಲಿನ ತಲಾಧಾರದ ಸಾಂದ್ರತೆ ಎಂದು ಬರೆಯಬಹುದು ಆದರೆ ಇಲ್ಲಿ ನಾವು ನಿಜವಾಗಿಯೂ ತಲಾಧಾರದ ಬಳಕೆಯ ಪ್ರಮಾಣ ಹಾಗು ಬೆಳವಣಿಗೆಯ ಪ್ರಮಾಣ ಮೇಲೆ ಹಿಡಿತವನ್ನು ಹೊಂದಿಲ್ಲ ಆದರೆ ಜೀವಕೋಶಗಳ ಬೆಳವಣಿಗೆಯ ಪ್ರಮಾಣ ನಲ್ಲಿ ನಮಗೆ ಹಿಡಿತವಿದೆ ಆದ್ದರಿಂದ ಬೆಳವಣಿಗೆಯ ಪ್ರಮಾಣ ಪ್ರಕಾರ ತಲಾಧಾರದ ಬಳಕೆಯ ಪ್ರಮಾಣ ಅನ್ನು ಪ್ರತಿನಿಧಿಸಲು ನಾವು ಏನನ್ನಾದರೂ ಬಳಸುತ್ತೇವೆ ಮತ್ತು ನಾವು ಇದನ್ನು ಈಗಾಗಲೇ ಸಮಸ್ಯೆಯಲ್ಲಿ ಬಳಸಿದ್ದೇವೆಂದು ನಮಗೆ ತಿಳಿದಿದೆ ಇಳುವರಿ ಗುಣಾಂಕ Y xS ಅದನ್ನು ಮಾಡಬಹುದು ನಾವು ಅದನ್ನು ಹೇಗೆ ಮಾಡಬಹುದೆಂದು ನೋಡೋಣ ಆದ್ದರಿಂದ ತಲಾಧಾರದ ಸೇವನೆಯ ಪ್ರಮಾಣ ಅಂದರೆ ಜೀವಕೋಶದ ಉತ್ಪಾದನೆಯ ಪ್ರಮಾಣ ಅನ್ನು Y xS ನಿಂದ ಭಾಗಿಸುವುದು ಹಾಗು Y xS ತಲಾಧಾರ ಸೇವಿಸುವ ಪ್ರಮಾಣದಿಂದ ಜೀವಕೋಶಗಳ ಉತ್ಪತ್ತಿಯಾಗುತ್ತದೆ ಹಾಗಾಗಿ ನಾವು ಸೇವಿಸುವ ತಲಾಧಾರದ ಪ್ರಮಾಣ ಅನ್ನು ನೋಡುತ್ತಿದ್ದೇವೆ ಆದ್ದರಿಂದ ನಾವು ಮೇಲೆ ಸಮಯದಿಂದ ಮತ್ತು ಕೆಳಗೆ ಸೇವಿಸಿದ ತಲಾಧಾರದ ಪ್ರಮಾಣ ಇಂದ ಉತ್ಪತ್ತಿಯಾಗುವ ಕೋಶಗಳ ಪ್ರಮಾಣ ಭಾಗಿಸುತ್ತೇವೆ ಎಂದು ಹೇಳೋಣ ಸೇವಿಸಿದ ತಲಾಧಾರದ ದರದಿಂದ ಉತ್ಪತ್ತಿಯಾಗುವ ಕೋಶಗಳ ದರವನ್ನು ನಾವು ಇನ್ನೊಂದು ಬದಿಗೆ ಕೊಂಡೊಯ್ಯುತ್ತೇವೆ ತಲಾಧಾರದ ದರವು Y xS ನಿಂದ ಉತ್ಪತ್ತಿಯಾಗುವ ಕೋಶಗಳ ಪ್ರಮಾಣ ಆಗಿದೆ ಅದನ್ನು ಇಲ್ಲಿ ನೀಡಲಾಗಿದೆ ಈಗ ಕೋಶ ಉತ್ಪಾದನೆಯ ಪ್ರಮಾಣ ಎಷ್ಟಿರಬಹುದು ಅದು μx ವಿ rateofsubstrateconsumptionrateofcellproductionYxSμxVYxS ಆದ್ದರಿಂದ ತಲಾಧಾರದ ಮೇಲೆ ಸಾಮೂಹಿಕ ಸಮತೋಲನವು ಹೀಗೆ ಆಗುತ್ತದೆ FSi FS μxVYxS0 ನಾವು ಅದನ್ನು ಪಡೆಯಲಾಗಿದೆ ಎಂಬುದನ್ನು ಗಮನಿಸಿ Fi F0 F ಆದ್ದರಿಂದ ನಾವು ನಿಯಮಗಳನ್ನು ಸೂಕ್ತವಾಗಿ ಕ್ರೂಡೀಕರಿಸಿದರೆ ನಾವು ಏನನ್ನು ಹೊಂದಿದ್ದೇವೆ ಎಂದರೆ FVSi SμxYxS ಅದು ನಮಗೆ ತಿಳಿದಿದೆ FVD ಹೀಗಾಗಿ ಸಮೀಕರಣವು ಈ ರೀತಿ ಆಗುತ್ತದೆ DSi SμxYxS ತರುವಾಯ µ D ಸ್ಥಿರ ಸ್ಥಿತಿಯಲ್ಲಿರುವುದರಿಂದ ಮತ್ತು ಎಸ್ ಪರಿಣಾಮವನ್ನು µ ಮೇಲೆ ನಾವು ಪರಿಗಣಿಸುತ್ತೇವೆ i mSKSSµD mSDKSS Sm DDKS SDKSm D ಆದ್ದರಿಂದ YxSamountofcellsproducedamountofsubstrateconsumedxVSi SVxSi S ಹೀಗಾಗಿ xYxSSi S ಎಸ್ ಗೆ ಬದಲಿಯಾಗಿ xYxSSi DKSm D ವಾಶೌಟ್ ಸಂಭವಿಸಿದಾಗ x → 0 ಮತ್ತು ಒಳಹರಿವಿನಿಂದ ತಲಾಧಾರದ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆ ಇರಬಾರದು ಏಕೆಂದರೆ ಕೋಶಗಳ ಉತ್ಪಾದನೆಗೆ ಇದನ್ನು ಸೇವಿಸಲಾಗುವುದಿಲ್ಲ ಏಕೆಂದರೆ ನಿರ್ವಹಣೆಗೆ ಸ್ವಲ್ಪ ತೆಗೆದುಕೊಳ್ಳಬಹುದು ಆದರೆ ಅದು ತುಂಬಾ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಆದ್ದರಿಂದ S→Si ಆಗಿದೆ ವಾಶೌಟ್ ಆಗುವ ಸಂದರ್ಭದಲ್ಲಿ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ Dc ಆಗಿರಲಿ ನಾವು ಈ ಎಲ್ಲ ಸಂಗತಿಗಳನ್ನು ಅನುಭವಿಸುತ್ತಿರುವಾಗ ನಾವು ಈ ಕೆಲಸಗಳನ್ನು ಏಕೆ ಮಾಡುತ್ತಿದ್ದೇವೆಂದು ಸಹ ನೆನಪಿಸಿಕೊಳ್ಳೋಣ ಸ್ಥಿರ ಸ್ಥಿತಿಯ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ನಾವು ನೋಡುತ್ತಿದ್ದೇವೆ ನಮ್ಮ ವಿಶ್ಲೇಷಣೆಯ ಉದ್ದೇಶವೆಂದರೆ ಸ್ಥಿರ ಸ್ಥಿತಿಯ ಕಾರ್ಯಾಚರಣೆಗೆ ಷರತ್ತುಗಳನ್ನು ಪಡೆಯುವುದು ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ಗರಿಷ್ಠವಾಗಿ ಕಾರ್ಯನಿರ್ವಹಿಸಬಹುದಾದ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ಪಡೆಯುವುದು ಅದು ನಾವು ಈಗ ಬೀಜಗಣಿತದ ಮೂಲಕ ನೋಡುತ್ತಿದ್ದೇವೆ ನಾವು ಬೀಜಗಣಿತವನ್ನು ಮಾಡುತ್ತಿರುವಾಗ ಇದರ ಬಗ್ಗೆ ದೃಷ್ಟಿ ಕಳೆದುಕೊಳ್ಳದಿರುವುದು ಒಳ್ಳೆಯದು ಅದಕ್ಕಾಗಿಯೇ ನಾವು ಈಗ ಏನು ಮಾಡುತ್ತಿದ್ದೇವೆ ಎಂದು ನಾವು ನೆನಪಿಸಿಕೊಳ್ಳಬೇಕು ನಾವು ಆಗಲೇ ಚರ್ಚಿಸಿದಹಾಗೆ ವಾಶೌಟ್ ಆಗುವ ಸಂದರ್ಭದಲ್ಲಿ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ Dc ಆಗಿರಲಿ ಅಥವಾ ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಆಗಿರಲಿ ಮೊನೊಡ್ ಮಾದರಿಯಿಂದ mSKSSµ ಇಲ್ಲಿ µ D Dc ಮತ್ತು S → Si ಆಗಿರುವುದರಿಂದ ಸಮೀಕರಣವನ್ನು ಹೀಗೆ ಬರೆಯಬಹುದು mSiKSSiDc ಮತ್ತು ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಅನ್ನು ವಿರುದ್ಧವಾಗಿ ನಾವು ಔಟ್ಲೆಟ್ ಸಾಂದ್ರತೆಯನ್ನು ಯೋಜಿಸಿದರೆ ಈ ಸಮೀಕರಣದಿಂದ ನೀಡಲ್ಪಟ್ಟ ಜೀವಕೋಶಗಳ ಔಟ್ಲೆಟ್ ಸಾಂದ್ರತೆಯನ್ನು ನಾವು ಯೋಜಿಸುತ್ತಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ xYxSSi DKSm D ನಾವು ಇದನ್ನು ಗ್ರಾಫ್ ಆಗಿ ಪರಿವರ್ತಿಸಿದರೆ ಅದು ಈ ರೀತಿ ಕಾಣುತ್ತದೆ ಡ್ರಾಪ್ ತುಂಬಾ ಕಡಿದಾದ ಮತ್ತು Dc ಗೆ ಹತ್ತಿರದಲ್ಲಿದೆ ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ನಲ್ಲಿ ಕೋಶಗಳ ಸಾಂದ್ರತೆಯು ಶೂನ್ಯವಾಗಿರುತ್ತದೆ ಮತ್ತು ನಾವು ಪಡೆದ ಅಭಿವ್ಯಕ್ತಿಯಿಂದ ಔಟ್ಲೆಟ್ ನಲ್ಲಿ ಯಾವುದೇ ಕೋಶಗಳಿಲ್ಲ SDKSm D ಇದು ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ನಲ್ಲಿ ಒಳಹರಿವಿನ ತಲಾಧಾರದ ಸಾಂದ್ರತೆಯನ್ನು ತಲುಪುತ್ತದೆ ಆದ್ದರಿಂದ ನೀವು ಕೀಮೋಸ್ಟಾಟ್ ಅನ್ನು ನಿರ್ವಹಿಸುವ ಶ್ರೇಣಿ ಇದು ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ನಂತರ ವಾಶೌಟ್ ಇರುತ್ತದೆ ಯಾವುದೇ ಕೋಶಗಳು ಇರುವುದಿಲ್ಲ ಮತ್ತು ತಲಾಧಾರದ ಯಾವುದೇ ಪರಿವರ್ತನೆ ಇರುವುದಿಲ್ಲ ಅಲ್ಲಿ ಕೀಮೋಸ್ಟಾಟ್ ಅನ್ನು ನಿರ್ವಹಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಈಗ ನೀವು ನೆನಪಿಸಿಕೊಂಡರೆ ಮೂರನೇ ಉದ್ದೇಶವೆಂದರೆ ನಾವು ಕೀಮೋಸ್ಟಾಟ್ನ ಜೀವಕೋಶದ ಉತ್ಪಾದಕತೆಯನ್ನು ಬ್ಯಾಚ್ ಜೈವಿಕರಿಯಾಕ್ಟರ್ನೊಂದಿಗೆ ಹೋಲಿಸಲಿದ್ದೇವೆ ಅದನ್ನು ಮಾಡಲು ಜೀವಕೋಶದ ಉತ್ಪಾದಕತೆಗಳು ಯಾವುವು ಎಂದು ನೋಡೋಣ ನಮ್ಮ ಆಸಕ್ತಿಯು ಸಾಮಾನ್ಯವಾಗಿ ಉದ್ಯಮದಿಂದ ಗರಿಷ್ಠ ಮೊತ್ತವನ್ನು ಕನಿಷ್ಠ ಸಮಯದಲ್ಲಿ ಉತ್ಪಾದಿಸುವುದು ಆಗಿರುತ್ತದೆ ಉತ್ಪಾದಕತೆಯನ್ನು ವಾಸ್ತವವಾಗಿ ಆ ಉದ್ದೇಶಕ್ಕಾಗಿ ವ್ಯಾಖ್ಯಾನಿಸಲಾಗಿದೆ ಇದು ಪ್ರತಿ ಯುನಿಟ್ ಸಮಯಕ್ಕೆ ಪ್ರತಿ ಯುನಿಟ್ ಪರಿಮಾಣಕ್ಕೆ ಉತ್ಪತ್ತಿಯಾಗುವ ಮೊತ್ತವಾಗಿದೆ ಕೀಮೋಸ್ಟಾಟ್ ನಲ್ಲಿ ಜೀವಕೋಶದ ಉತ್ಪಾದಕತೆಯು ಜೀವಕೋಶಗಳು ಉತ್ಪನ್ನವಾಗಿದ್ದರೆ ಪ್ರತಿ ಯುನಿಟ್ ಸಮಯಕ್ಕೆ ಪ್ರತಿ ಯುನಿಟ್ ಪರಿಮಾಣಕ್ಕೆ ಉತ್ಪತ್ತಿಯಾಗುವ ಕೋಶಗಳ ಪ್ರಮಾಣ ಆಗಿರುತ್ತದೆ cellproductivitycellsproducedvolume1time ಇಲ್ಲದಿದ್ದರೆ ಜೀವಕೋಶಗಳು ಉತ್ಪನ್ನವನ್ನು ಉತ್ಪಾದಿಸುತ್ತಿವೆ ಏಕೆಂದರೆ ನೀವು ಜೀವಕೋಶದ ಉತ್ಪಾದಕತೆಯನ್ನು ಹೆಚ್ಚಿಸಲು ಬಯಸುತ್ತೀರಿ ಏಕೆಂದರೆ ಅದು ಕೋಶದೊಳಗಿನ ಅಣುವಿನ ಉತ್ಪಾದನೆಯ ಹೆಚ್ಚಳಕ್ಕೆ ನೇರವಾಗಿ ಅನುವಾದಿಸುತ್ತದೆ ಹೆಚ್ಚಿನ ಕಾರ್ಖಾನೆಗಳ ಸಂಖ್ಯೆಯು ಆಸಕ್ತಿಯ ಉತ್ಪನ್ನವೂ ಆಗಿದೆ ಆದ್ದರಿಂದ ನಾವು ಕೋಶಗಳನ್ನು ಸ್ವತಃ ನೋಡುತ್ತಿದ್ದೇವೆ ನಾವು ಕೀಮೋಸ್ಟಾಟ್ನ ಆರ್ ನಿಂದ ಕೀಮೋಸ್ಟಾಟ್ ಉತ್ಪಾದಕತೆಯನ್ನು ಪ್ರತಿನಿಧಿಸಿದರೆ ಅದು ಏನಾಗುತ್ತದೆ ಎಂದರೆ RchemostatxxD ಯುನಿಟ್ ಪರಿಮಾಣದಿಂದ ಉತ್ಪತ್ತಿಯಾಗುವ ಕೋಶಗಳು x ಆಗಿರುವುದರಿಂದ ಸಮಯಕ್ಕೆ ಒಂದಾಗಿ µ ಆಗಿದೆ ಮತ್ತು ಸಚಿತ್ರವಾಗಿ ನಾವು ಏನನ್ನ ಹೊಂದಿದ್ದೇವೆ ಎಂದರೆ ಡಿ ಯೊಂದಿಗೆ ಕೋಶ ಸಾಂದ್ರತೆಯ ವ್ಯತ್ಯಾಸವು ನಾವು ಈಗಾಗಲೇ ನೋಡಿದಂತೆ ಇರುತ್ತದೆ ಉತ್ಪಾದಕತೆಯು Dm ನಲ್ಲಿ ಗರಿಷ್ಠ ಉತ್ಪಾದಕತೆಯನ್ನು ತಲುಪುವವರೆಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ನಂತರ ಅದು ಶೂನ್ಯವಾಗುವ ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ ಹಂತದವರೆಗೆ ಇಳಿಯುತ್ತದೆ ಜೀವಕೋಶಗಳು ಎಲ್ಲಿ ಹೊರಗೆ ಬರುತ್ತವೆಯೋ ಉತ್ಪಾದಕತೆಯು ಅಲ್ಲಿ ಶೂನ್ಯವಾಗಿರಬೇಕು ಜೀವಕೋಶದ ಉತ್ಪಾದಕತೆ ಆರ್ ಗರಿಷ್ಠವಾಗಿರುವ ನಿರ್ಣಾಯಕ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ Dm ಅನ್ನು ಕಂಡುಹಿಡಿಯೋಣ ನಾವು ಗರಿಷ್ಠ ಉತ್ಪಾದಕತೆಯಲ್ಲಿ ಆಸಕ್ತಿ ಹೊಂದಿದ್ದೇವೆ ಸಾಧ್ಯವಾದಷ್ಟು ಗರಿಷ್ಠ ಉತ್ಪಾದಕತೆಗಳನ್ನು ಹೋಲಿಸೋಣ ಒಂದು ಕಾರ್ಯಕ್ಕಾಗಿ ಗಣಿತದ ಪ್ರಕಾರ ಗರಿಷ್ಠ ಪರಿಸ್ಥಿತಿಗಳನ್ನು ನಾವು ತಿಳಿದಿದ್ದೇವೆ ಉದಾಹರಣೆಗೆ R f ಕಾರ್ಯಕ್ಕಾಗಿ ನಂತರ ಗರಿಷ್ಠದಲ್ಲಿ dRdD0d2RdD20 ಜೀವಕೋಶದ ಉತ್ಪಾದಕತೆ R ಅನ್ನು ಈ ರೀತಿ ನೀಡಬಹುದು R μx ಕೀಮೋಸ್ಟಾಟ್ ನಲ್ಲಿ D ಆದ್ದರಿಂದ R Dx x ಗೆ ಬದಲಿಯಾಗಿ ಕೊಡೋದಾದರೆ R DYxs Substituting for S in terms of D S ವಿಷಯದಲ್ಲಿ D ಗೆ ಬದಲಿಯಾಗಿ R DYxsSi ತಿಳಿದಿರುವಂಥಹುದು ಏನೆಂದರೆ ಒಂದು ಕಾರ್ಯಕ್ಕಾಗಿ R f ಗರಿಷ್ಠ ಪರಿಸ್ಥಿತಿಗಳು ಯಾವವು ಎಂದರೆ dRdD0 and d2RdD20 ಆದ್ದರಿಂದ ಗರಿಷ್ಠ ಕೋಶ ಉತ್ಪಾದಕತೆಗಾಗಿ dRdD0 ರಿಂದ R ಗಾಗಿ ಬದಲಿಗೊಳಿಸಿದಾಗ d DYxsSi dD0 ddDDYxs Si D2YxsKsm D0 ddDDYxs Si ddDD2YxsKsm D 0 Yxs Si YxsKs2Dm D D2 12 0 Si Ks2Dm D22 0 2 ನೊಂದಿಗೆ ಉದ್ದಕ್ಕೂ ಗುಣಿಸುವುದು Si 2 Ks 2Dm D2 m2D2 2Dm Ks 2Dm D2Si D21KsSi 2Dm1KsSim20 ಇದು D ನಲ್ಲಿನ ಚತುರ್ಭುಜ ಸಮೀಕರಣ D ಗಾಗಿ ಸಮಸ್ಯೆಯನ್ನು ಪರಿಹರಿಸುವುದು D 2m4m2 4m21KsSi0 5 D m 1 1 SiSiKs0 5 ಆದ್ದರಿಂದ ಡೈಲ್ಯೂಷನ್ ಸಾರಗುಂದಿಸುವಿಕೆ ಪ್ರಮಾಣ Dm ಇದರಲ್ಲಿ ಗರಿಷ್ಠ ಕೋಶ ಉತ್ಪಾದಕತೆಯನ್ನು ಹೇಗೆ ಪಡಿಯಬಹುದು ಎಂಬುದನ್ನ ಈ ರೀತಿಯಾಗಿ ಕೊಡಲಾಗಿದೆ Dm m 1 KsKsSi0 5 ಮತ್ತು ನಾವು ಇದನ್ನೇ ಇಲ್ಲಿ ಹೊಂದಿರುವುದು ಇತರ ಅಂಶವನ್ನು ಇನ್ನೊಂದು ಬದಿಗೆ ತೆಗೆದುಕೊಳ್ಳಲು ಇದು ಕೇವಲ ಸ್ಥಳಾಂತರಗೊಂಡಿರುವಂಥಹು ಈಗ ನಾವು Y x S ಅನ್ನು ರದ್ದುಗೊಳಿಸಬಹುದು ಮತ್ತು ಅದನ್ನು mu m ಮೈನಸ್ D ಸ್ಕ್ವೇರ್ ದಿಂದ ಗುಣಿಸಿ ಮತ್ತೆ ಈ ರೀತಿಯಾಗಿ ಪ್ರತಿನಿಧಿಸಬಹುದು ನಾವು ಏನನ್ನು ಪಡೆದುಕೊಳ್ಳುತ್ತೇವೆ ನಂತರ ನಾವು D d m m DKS ನಲ್ಲಿ S ಸಮನಾಗಿ ಚತುರ್ಭುಜ ಸಮೀಕರಣದ ಹೋಲಿಕೆಯನ್ನು ನಾವು ಪಡೆಯುತ್ತೇವೆ ಇದನ್ನು ವಿಸ್ತರಿಸಿದರೆ ಎ ಮೈನಸ್ ಬಿ ಸ್ಕ್ವೇರ್ ಒಂದು ಸ್ಕ್ವೇರ್ ಆಗಿದೆ ಅದು ಕನಿಷ್ಠವಲ್ಲ ಮತ್ತು ಗರಿಷ್ಠ ಎಂದು ಖಚಿತಪಡಿಸಿಕೊಳ್ಳಲು ಎರಡನೆಯ ವ್ಯುತ್ಪನ್ನ ಶೂನ್ಯಕ್ಕಿಂತ ಕಡಿಮೆಯಿದೆಯೇ ಎಂದು ನಾವು ಪರಿಶೀಲಿಸಬೇಕಾಗಿರುತ್ತದೆ d2RdD20 If KS≪SiKSKSSi→0 ನಂತರ Dm m 1 KsKsSi0 5 m 1 0 m Dm ನಲ್ಲಿನ ಜೀವಕೋಶದ ಸಾಂದ್ರತೆಯನ್ನು ನೋಡೋಣ ಜೀವಕೋಶದ ಉತ್ಪಾದಕತೆಯು ಗರಿಷ್ಠವಾಗಿದ್ದಾಗ x m ಜೀವಕೋಶದ ಸಾಂದ್ರತೆಯಾಗಿದ್ದರೆ ಸಮೀಕರಣದಲ್ಲಿ ಸಂಬಂಧಿತ ಅಸ್ಥಿರಗಳನ್ನು ಬದಲಿಸುವ ಮೂಲಕ ನಾವು x m ಗೆ ಅಭಿವ್ಯಕ್ತಿ ಪಡೆಯಬಹುದು ಅದಕ್ಕೆ ಅನುಗುಣವಾದ ವ್ಯತ್ಯಾಸಗಳನ್ನ ನೀವು x m ಗಾಗಿ ಅಭಿವ್ಯಕ್ತಿಯಲ್ಲಿ ಬದಲಿಸಿದರೆ ನಾವು ಸೂಕ್ತವಾದ ಅಭಿವ್ಯಕ್ತಿ ಪಡೆಯಬೇಕು ಗರಿಷ್ಠ ಉತ್ಪಾದಕತೆಯಲ್ಲಿ x m ಜೀವಕೋಶದ ಸಾಂದ್ರತೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಎಲ್ಲಾ ಇತರ ಅಸ್ಥಿರಗಳು ಗರಿಷ್ಠ ಉತ್ಪಾದಕತೆಯ ಅಸ್ಥಿರಗಳಿಗೆ ಅನುಗುಣವಾಗಿರಬೇಕು ಇಲ್ಲಿ D ವಾಸ್ತವವಾಗಿ Dm ಆಗಿರಬೇಕು ಉಳಿದವು ಒಂದೇ ಆಗಿರುತ್ತವೆ xmYxSSi DmKSm Dm ಆದ್ದರಿಂದ ಯಾವುದೇ ಬದಲಾವಣೆಗಳಿಲ್ಲ ಇಲ್ಲಿ D Dm ಆಗಿ ಮಾರ್ಪಟ್ಟಿದೆ ಇಲ್ಲಿ Ks ಸ್ಥಿರವಾಗಿರುತ್ತದೆ m ಸ್ಥಿರವಾಗಿರುತ್ತದೆ ಮತ್ತು D ಇಲ್ಲಿ Dm ಆಗಿ ಮಾರ್ಪಟ್ಟಿದೆ ಆದ್ದರಿಂದ Dm ಗಾಗಿ ಅಭಿವ್ಯಕ್ತಿಯನ್ನು ನಾವು ಮೇಲಿನದಕ್ಕೆ ಬದಲಿಸಿದಾಗ ನಮಗೆ ಹೀಗೆ ಸಿಗುತ್ತದೆ xmYxSSi m1 KSKSSi0 5KSm m1 KSKSSi0 5 ಜೀವಕೋಶದ ಗರಿಷ್ಠ ಸಾಂದ್ರತೆಯ ಅಭಿವ್ಯಕ್ತಿ ಇದಾಗಿದೆ ಇದನ್ನು ಸರಳೀಕರಿಸಬಹುದು ಮೊದಲ ಕೆಲವು ಹಂತಗಳನ್ನು ಇಲ್ಲಿ ತೋರಿಸಲಾಗಿದೆ ಇದು ಆರಂಭಿಕ ಅಭಿವ್ಯಕ್ತಿ xmYxSSi m1 KSKSSi0 5 ನಂತರ xm ಹೀಗೆ ಆಗುತ್ತದೆ xmYxSSi 1 AKSA YxSASi-KSAKSA YxSASiKS KSA ಅಂತಿಮವಾಗಿ ಪಡೆಯಲು xmYxSSiKS KSKSSi0 5 ಜೀವಕೋಶದ ಗರಿಷ್ಠ ಸಾಂದ್ರತೆಯ ಅಭಿವ್ಯಕ್ತಿ ಇದಾಗಿದೆ ಯಾವಾಗ KS≪SithenKSKSSi→0 therefore xm ನಂತರ xm ಹೀಗೆ ಆಗುತ್ತದೆ xmYxSSi ಇದರ ಪರಿಣಾಮವಾಗಿ Rm ಉತ್ಪಾದಕತೆ ಏನಾಗಿರುತ್ತದೆ ಎಂದರೆ RmDmxmmYxSSi ಒಂದು ಕಲ್ಪನೆಯನ್ನು ಪಡೆಯಲು ನಾವು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ನೋಡೋಣ ಯೀಸ್ಟ್ನಲ್ಲಿ ವಿಶಿಷ್ಟ ಮೌಲ್ಯಗಳು ಯಾವುವು ಎಂದರೆ µm 0 5 h 1 YxS 0 5 ಆದ್ದರಿಂದ ಇನ್ಲೆಟ್ನ ತಲಾಧಾರದ ಸಾಂದ್ರತೆಗೆ Si 50 gl 1 ಗರಿಷ್ಠ ಉತ್ಪಾದಕತೆಯು Rm 12 5 gl 1h 1 ಅದೇ ರೀತಿ ಸಸ್ತನಿ ಕೋಶಗಳಿಗೆ ವಿಶಿಷ್ಟ ಮೌಲ್ಯಗಳು µm 0 05 h 1 YxS 0 1 ಹೀಗೆ Si 5 gl 1 Rm 0 025gl 1h 1 ಆದ್ದರಿಂದ ಇಲ್ಲಿ ನೀವು ಯೀಸ್ಟ್ ನಲ್ಲಿ ವಿಶಿಷ್ಟ ಉತ್ಪಾದಕತೆಯಾಗಿ ಗಂಟೆಗೆ 12 5 ಗ್ರಾಂ ಮತ್ತು ಸಸ್ತನಿ ಕೋಶಗಳಲ್ಲಿ ಗಂಟೆಗೆ 0 025 ಗ್ರಾಂ ಮಾತ್ರ ಪಡೆಯುತ್ತೀರಿ ಪರಿಮಾಣದಲ್ಲಿನ ಬದಲಾವಣೆಯನ್ನು ನೀವು ನೋಡುತ್ತೀರಿ ಈಗ ಕಂಟಿನ್ಯೂಸ್ ಮತ್ತು ಬ್ಯಾಚ್ ಕಾರ್ಯಾಚರಣೆಗಳ ಉತ್ಪಾದಕತೆಯನ್ನು ಹೋಲಿಸೋಣ ಪ್ರತಿಯೊಂದು ಸಂದರ್ಭದಲ್ಲೂ ಗರಿಷ್ಠ ಉತ್ಪಾದಕತೆಯನ್ನು ತೆಗೆದುಕೊಳ್ಳೋಣ ಮತ್ತು ಅನುಪಾತವು ಹೇಗೆ ಇದೆ ಎಂದು ನೋಡೋಣ ಬ್ಯಾಚ್ ಗೆ ಗರಿಷ್ಠ ಜೀವಕೋಶದ ಸಾಂದ್ರತೆಯು SiYxS ಎಂದು ನಮಗೆ ತಿಳಿದಿದೆ ಬ್ಯಾಚ್ನ ಸಮಯ t1ln xmx0t0 ಯಾವುದೇ ಮಂದಗತಿಯ ಹಂತವಿಲ್ಲ ಎಂದು ನಾವು ಭಾವಿಸಿದರೆ ನಮಗೆ ಸಿಗುವುದು t1ln xmx0 ನಾವು ಅದನ್ನು ಊಹಿಸಿದಾಗ KS≪S µ m ವಿಳಂಬ ಸಮಯವು ಮಹತ್ವದ್ದಾಗಿದ್ದರೆ ಉತ್ಪಾದಕತೆಯ ಅನುಪಾತದ ಕಲ್ಪನೆಯನ್ನು ಪಡೆಯಲು ನಾನು ಈ ಎಲ್ಲವನ್ನು ಮಾಡುತ್ತಿದ್ದೇನೆ ಹೋಲಿಕೆಗಾಗಿ ನಾವು ಯಾವಾಗಲೂ ಅವುಗಳನ್ನು ಸೇರಿಸಬಹುದು ನಾನು ಸಾಮಾನ್ಯ ಆಧಾರದ ಮೇಲೆ ಅದನ್ನು ಮಾಡಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ನಾನು ಸಾಧ್ಯವಾದಷ್ಟು ಸರಳವಾದ ಪ್ರಕರಣವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದರೆ ಅದು ಇನ್ನೂ ಪ್ರತಿನಿಧಿಸುತ್ತದೆ ಆದ್ದರಿಂದ ಬ್ಯಾಚ್ ನ ಉತ್ಪಾದಕತೆಯು ಬ್ಯಾಚ್ ಗೆ ತೆಗೆದುಕೊಳ್ಳುವ ಸಮಯದಿಂದ ಭಾಗಿಸಬಹುದಾದ ಗರಿಷ್ಠ ಕೋಶ ಸಾಂದ್ರತೆಯಾಗಿದೆ ಅಂದರೆ ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಯುನಿಟ್ ಪರಿಮಾಣಕ್ಕೆ ಉತ್ಪತ್ತಿಯಾಗುವ ಮೊತ್ತ ಆಗಿರುತ್ತದೆ RbatchSiYxS1mln xmx0 x0 ನಿಂದ xm ವರೆಗೆ ಹೋಗುವ ಬ್ಯಾಚ್ ಗೆ ಇದು ಉತ್ಪಾದಕತೆಯ ಅಭಿವ್ಯಕ್ತಿ ಆಗಿದೆ ಈಗ ಕೀಮೋಸ್ಟಾಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಗರಿಷ್ಠ ಉತ್ಪಾದಕತೆ ಎಂದು ನೋಡಿದ್ದೇವೆ RmmYxSSi ಆದ್ದರಿಂದ ಕೀಮೋಸ್ಟಾಟ್ನ ಗರಿಷ್ಠ ಉತ್ಪಾದಕತೆಯ ಅನುಪಾತವು ಬ್ಯಾಚ್ನ ಅನುಪಾತಕ್ಕೆ ಅನುಗುಣವಾಗಿ RchemostatRbatchmYxSSiSiYxS1mln xmx0 ln xmx0 ವಿಶಿಷ್ಟವಾಗಿ ಒಂದು ಬ್ಯಾಚ್ನ ಪರಿಸ್ಥಿತಿಯಲ್ಲಿ ಗರಿಷ್ಠ ಜೀವಕೋಶದ ಸಾಂದ್ರತೆಯು ಆರಂಭಿಕ ಕೋಶ ಸಾಂದ್ರತೆಯ ಹತ್ತರಿಂದ ಮೂವತ್ತು ಪಟ್ಟು ಹೊಂದಿರುತ್ತದೆ xmx0 ಸಾಮಾನ್ಯವಾಗಿ ಒಂದು ಬ್ಯಾಚ್ ನಲ್ಲಿ ಹತ್ತರಿಂದ ಮೂವತ್ತು ಪಟ್ಟು ಆಗಿರುತ್ತದೆ RchemostatRbatch3to4 ಆದ್ದರಿಂದ ಕೀಮೋಸ್ಟಾಟ್ನ ಗರಿಷ್ಠ ಉತ್ಪಾದಕತೆಯ ಅನುಪಾತವು ಬ್ಯಾಚ್ನ ಅನುಪಾತವು ಮೂರರಿಂದ ನಾಲ್ಕು ಆಗಿದೆ ಅಂತರ್ಗತವಾಗಿ ಕೀಮೋಸ್ಟಾಟ್ ಬ್ಯಾಚ್ ರಿಯಾಕ್ಟರ್ಗಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದಕವಾಗಿದೆ ಎಂದು ಇದು ಹೇಳುತ್ತದೆ ಆದ್ದರಿಂದ ಇದು ಅದರ ಸ್ವಭಾವದಿಂದ ಈ ವಿಶ್ಲೇಷಣೆಯಿಂದ ನಾವು ಪಡೆಯುವ ಆಳವಾದ ಒಳನೋಟವೂ ಇದಾಗಿದೆ ಕೀಮೋಸ್ಟಾಟ್ ಸಾಮಾನ್ಯವಾಗಿ ನಾವು ಹೇಳುವ ಹಾಗೆ ಬ್ಯಾಚ್ ಗಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದಕವಾಗಿದೆ ಆದ್ದರಿಂದ ಉದ್ಯಮದಲ್ಲಿ ಕಂಟಿನ್ಯೂಸ್ ಕಾರ್ಯಾಚರಣೆಗೆ ಬದಲಾಯಿಸುವ ಮೂಲಕ ನಾವು ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದಕತೆಯನ್ನು ನಿರೀಕ್ಷಿಸಬಹುದು ಆದರೆ ಕಂಟಿನ್ಯೂಸ್ ಮೋಡ್ ನಲ್ಲಿ ಕಾರ್ಯನಿರ್ವಹಿಸಲು ಬ್ಯಾಚ್ ಮೋಡ್ ನಲ್ಲಿ ಕಾರ್ಯನಿರ್ವಹಿಸುವುದಕ್ಕಿಂತ ಹೆಚ್ಚಿನ ಶ್ರಮ ಬೇಕಾಗುತ್ತದೆ ಇದು ಕೈಗಾರಿಕೆಗಳು ಬ್ಯಾಚ್ ಗೆ ಆದ್ಯತೆ ನೀಡಲು ಕಾರಣವಾಗಿದೆ ಮತ್ತು ಅದು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿದ್ದರೆ ಮತ್ತು ನಂತರ ಕೆಲವು ಕೈಗಾರಿಕೆಗಳು ನಿರಂತರವಾಗಿ ಬದಲಾಗುತ್ತಿರುವುದರಿಂದ ಇದನ್ನು ಮತ್ತೆ ಆಂತರಿಕಗೊಳಿಸುವ ಮೂಲಕ ಬಯಸಬಹುದು ಕಂಟಿನ್ಯೂಸ್ ಜೈವಿಕರಿಯಾಕ್ಟರ್ ಒಂದು ಬ್ಯಾಚ್ ಜೈವಿಕರಿಯಾಕ್ಟರ್ ಗಿಂತ ಅಂತರ್ಗತವಾಗಿ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದಕವಾಗಿದೆ ಎಂದು ನಾವು ತೋರಿಸಿದ್ದೇವೆ ಅಭ್ಯಾಸದ ಸಮಸ್ಯೆಯನ್ನು ನೋಡೋಣ ನಾನು ಈ ಸಮಸ್ಯೆಯನ್ನು ನಿಯೋಜಿಸುತ್ತೇನೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಅದನ್ನು ಪರಿಹರಿಸುತ್ತೇನೆ ಈ ಸಮಸ್ಯೆಯ ನಂತರ ನಾವು ಮುಂದುವರಿಯೋಣ ಮತ್ತು ಈ ಫೆಡ್ ಬ್ಯಾಚ್ ಕಾರ್ಯಾಚರಣೆಯನ್ನು ಈ ನಿರ್ದಿಷ್ಟ ಉಪನ್ಯಾಸದ ಭಾಗವಾಗಿ ನಾನು ಪೂರ್ಣಗೊಳಿಸಲು ಬಯಸುತ್ತೀನಿ ಅಭ್ಯಾಸದ ಸಮಸ್ಯೆ ಈ ಕೆಳಗಿನಂತೆ ಇದ್ದು ಸಂಸ್ಕರಿಸಿದ ಶಿಲೀಂಧ್ರಗಳು ವಿಷಕಾರಿ ಜಾಡಿನ ಲೋಹಗಳಿಗೆ ಉತ್ತಮ ಜೈವಿಕ ಸೋರ್ಬೆಂಟ್ ಗಳಾಗಿವೆ ಆದ್ದರಿಂದ ಅವುಗಳನ್ನು ಕೈಗಾರಿಕಾ ತ್ಯಾಜ್ಯದಿಂದ ಕ್ರೋಮಿಯಂ ಪಾದರಸ ಕೋಬಾಲ್ಟ್ ಮತ್ತು ಇತರ ಭಾರ ಲೋಹಗಳನ್ನು ತೆಗೆದುಹಾಕಲು ಬಳಸಬಹುದು ಸೂಕ್ತವಾದ ಶಿಲೀಂಧ್ರವನ್ನು ಗಂಟೆಗೆ ಐನೂರು ಗ್ರಾಂ ಉತ್ಪಾದಿಸಬೇಕಾಗುತ್ತದೆ ಮೇಲಿನ ಉದ್ದೇಶಕ್ಕಾಗಿ ಶಿಲೀಂಧ್ರವನ್ನು ಉತ್ಪಾದಿಸಲು ಬೆಳವಣಿಗೆಯನ್ನು ಸೀಮಿತಗೊಳಿಸುವ ತಲಾಧಾರದ ಸಾಂದ್ರತೆಯು ಕೀಮೋಸ್ಟಾಟ್ನ ಇನ್ಲೆಟ್ ನಲ್ಲಿ ಪ್ರತಿ ಲೀಟರ್ಗೆ ಐವತ್ತು ಗ್ರಾಂ ಆಗಿದೆ ಶಿಲೀಂಧ್ರವು ಮೊನೊಡ್ ಚಲನಶಾಸ್ತ್ರವನ್ನು ಅನುಸರಿಸುತ್ತದೆ ಮತ್ತು ಗರಿಷ್ಠ ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣ ಶೂನ್ಯ ದಶಮಾಂಶ ಐದು ಗಂಟೆಗಳ ವಿಲೋಮ ತಲಾಧಾರದ ಸಾಂದ್ರತೆಯು ಅರ್ಧಕ್ಕೆ ಅನುಗುಣವಾಗಿರುತ್ತದೆ ಮಾಕ್ಸಿಮಲ್ ಬೆಳವಣಿಗೆಯ ಪ್ರಮಾಣ ಪ್ರತಿ ಲೀಟರ್ ಗೆ ಒಂದು ಗ್ರಾಂ ಆಗಿದ್ದು ಇದು ಏರೋಬಿಕ್ ಬೆಳವಣಿಗೆಯಾಗಿದ್ದು ಶೂನ್ಯ ದಶಮಾಂಶ ಐದರ ತಲಾಧಾರದಿಂದ ಜೀವಕೋಶದ ಇಳುವರಿ ಗುಣಾಂಕದೊಂದಿಗೆ ನಿರ್ದಿಷ್ಟ ಇನ್ಲೆಟ್ ವಾಲ್ಯೂಮೆಟ್ರಿಕ್ ಹರಿವಿನ ಪ್ರಮಾಣಕ್ಕೆ ಮೇಲಿನದಕ್ಕೆ ಅಗತ್ಯವಿರುವ ಕೀಮೋಸ್ಟಾಟ್ನ ಕನಿಷ್ಠ ಗಾತ್ರವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಇದನ್ನು ಏಕೆ ಪ್ರಯತ್ನಿಸಬಾರದು ಮುಂದಿನ ಉಪನ್ಯಾಸದಲ್ಲಿ ಇದಕ್ಕೆ ಉತ್ತರವನ್ನು ನೋಡೋಣ ಈಗ ನಾವು ಮುಂದುವರಿಸೋಣ ಫೆಡ್ ಬ್ಯಾಚ್ ಕಾರ್ಯಾಚರಣೆ ಅಂದರೆ ಫೆಡ್ ಬ್ಯಾಚ್ ಕಾರ್ಯಾಚರಣೆಯನ್ನು ಹೇಗೆ ವಿಶ್ಲೇಷಿಸುವುದು ನಿಮಗೆ ನೆನಪಿರುವಂತೆ ಫೆಡ್ ಬ್ಯಾಚ್ ಮಧ್ಯಂತರ ಸೇರ್ಪಡೆ ಮಧ್ಯಂತರ ತೆಗೆಯುವಿಕೆ ಒಟ್ಟಿಗೆ ಅಥವಾ ಒಂದು ಸಮಯದಲ್ಲಿ ಒಂದು ಎಂಬುದಾಗಿದೆ ಫೆಡ್ ಬ್ಯಾಚ್ ಆಪರೇಷನ್ ಮಾಡಲು ಒಂದು ಕಾರಣವಿದೆ ವಾಸ್ತವವಾಗಿ ಇದು ಉದ್ಯಮದಲ್ಲಿ ಸಾಮಾನ್ಯ ಮೋಡ್ ಆಗಿದೆ ಬೆಳವಣಿಗೆಯ ಸಮಯದಲ್ಲಿ ರೂಪುಗೊಂಡ ಮೆಟಾಬೊಲೈಟ್ ನ ಹಾನಿಕಾರಕ ಪರಿಣಾಮವನ್ನು ಕಡಿಮೆ ಮಾಡುವುದು ಅಥವಾ ಕೆಲವು ವಿಶೇಷ ಫೀಡ್ ತಂತ್ರಗಳನ್ನು ಕಾರ್ಯಗತಗೊಳಿಸಬೇಕಾದ ಕೆಲವು ಪರಿಸ್ಥಿತಿಗಳಲ್ಲಿ ಫೆಡ್ ಬ್ಯಾಚ್ ಕಾರ್ಯಾಚರಣೆಗೆ ಆದ್ಯತೆ ನೀಡುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಫೆಡ್ ಬ್ಯಾಚ್ ಕಾರ್ಯಾಚರಣೆಗೆ ಆದ್ಯತೆ ನೀಡುವ ಒಂದು ಸನ್ನಿವೇಶಗಳಲ್ಲಿ ಮತ್ತು ಇನ್ಪುಟ್ ಮಾತ್ರ ಇರುವಾಗ ಯಾವುದೇ ಸಮಯದಲ್ಲಿ ಅಂದರೆ ಟಿ ಸಮಯದಲ್ಲಿ ಜೀವಕೋಶದ ಸಾಂದ್ರತೆಯನ್ನು ಪಡೆಯುವ ಗುರಿಯೊಂದಿಗೆ ಈ ಕಾರ್ಯಾಚರಣೆಯನ್ನು ವಿಶ್ಲೇಷಿಸೋಣ ವಿಶ್ಲೇಷಣೆಗೆ ಒಂದು ಸರಳವಾದ ಪ್ರಕರಣವನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ನೀವು ವಿಶ್ಲೇಷಣೆಯನ್ನು ಪ್ರಾರಂಭಿಸಿದರೆ ನೀವು ಪರಿಹರಿಸಲು ಸಾಧ್ಯವಾಗುವಂತಹ ಕಾರ್ಯವನ್ನು ನೀವು ತಿಳಿದಿರುವವರೆಗೂ ಅದು ಹೆಚ್ಚು ಸಂಕೀರ್ಣವಾಗಬಹುದು ನೀವು ಅಭಿವ್ಯಕ್ತಿಗಳನ್ನು ಪಡೆಯಲು ಮತ್ತು ಅವುಗಳನ್ನು ಪರಿಹರಿಸಲು ನಿಮ್ಮ ಅಗತ್ಯಗಳು ನಂತರ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇನ್ಪುಟ್ ಮಾತ್ರ ಇದೆ ಯಾವುದೇ ಔಟ್ಪುಟ್ ಇಲ್ಲ ಟಿ ಯ ಕಾರ್ಯವಾಗಿ Fi ಎನ್ನುವುದು ಒಳಬರುವ ಸ್ಟ್ರೀಮ್ ನ ವಾಲ್ಯೂಮೆಟ್ರಿಕ್ ಫೀಡ್ ಪ್ರಮಾಣ ಮತ್ತು xi ಎನ್ನುವುದು ಸಾಮಾನ್ಯೀಕರಣಕ್ಕಾಗಿ ಒಳಬರುವ ಸ್ಟ್ರೀಮ್ ನ ಕೋಶ ಸಾಂದ್ರತೆಯಾಗಿದೆ ಎಂದು ಹೇಳೋಣ ಇದು ಬರಡಾದ ಫೀಡ್ ಅಲ್ಲ ಮತ್ತು rx ಎನ್ನುವುದು ವಾಲ್ಯೂಮೆಟ್ರಿಕ್ ಆಧಾರದ ಮೇಲೆ ಕೋಶಗಳ ಬೆಳವಣಿಗೆಯ ಪ್ರಮಾಣ ಆಗಿರುತ್ತದೆ ನಾವು ಜೈವಿಕರಿಯಾಕ್ಟರ್ ಬ್ರೋತ್ ಅಥವಾ ಜೈವಿಕರಿಯಾಕ್ಟರ್ ಪದಾರ್ಥಗಳೊಂದಿಗೆ ಜೀವಕೋಶಗಳ ಮೇಲೆ ವಸ್ತು ಸಮತೋಲನವನ್ನು ಒಂದು ವ್ಯವಸ್ಥೆಯಾಗಿ ಮಾಡಿದರೆ ಇದು ಒಟ್ಟಾರೆ ಸಮತೋಲನ ಸಮೀಕರಣವಾಗಿದೆ ri rorg rcddt ಯಾವುದೇ ಔಟ್ಪುಟ್ ಇಲ್ಲ ಇನ್ಪುಟ್ ಮಾತ್ರ ಇದೆ ಜೀವಕೋಶಗಳ ಬಳಕೆ ಇಲ್ಲ ಎಂದು ಊಹಿಸೋಣ ಇದು ಸ್ಥಿರ ಸ್ಥಿತಿಯಲ್ಲ ಆದ್ದರಿಂದ ddt ಶೂನ್ಯಕ್ಕೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ rirgddt ಈ ಅಂಶಗಳಿಗೆ ಬದಲಿಸಿದರೆ FitxitrxVdxVdt FitxitrxVxdVdtVdxdt ಈಗ ಏನಾದರೂ ಸ್ಥಿರವಾಗಿರುವುದರ ಉತ್ತಮತೆಯನ್ನು ನಾವು ಇನ್ನು ಮುಂದೆ ಹೊಂದಿರುವುದಿಲ್ಲ ಎಲ್ಲಾ ಅಂಶಗಳು ಇವೆ ಆದ್ದರಿಂದ Fi ಎಂಬುದು t ನ ಕಾರ್ಯವಾಗಿದೆ xi ಎಂಬುದು t ನ ಕಾರ್ಯವಾಗಿದೆ ವಿ V ಸ್ಥಿರವಲ್ಲ ಆದ್ದರಿಂದ ಈ ಎಲ್ಲಾ ಅಂಶಗಳು ಇನ್ನೂ ಇವೆ dVdt ಅಂಶವನ್ನು ಹೊರತುಪಡಿಸಿ ನಾವು ಉಳಿದ ಅಂಶಗಳನ್ನು ನಿಭಾಯಿಸಬಹುದು ಇನ್ಲೆಟ್ ಫೀಡ್ ಪ್ರಮಾಣ ಅನ್ನು ಸಮಯದ ಕ್ರಿಯೆಯೆಂದು ನಮಗೆ ತಿಳಿದಿದೆ ಇನ್ಲೆಟ್ ನ ಕೋಶ ಸಾಂದ್ರತೆಯನ್ನು ಸಮಯದ ಕ್ರಿಯೆಯೆಂದು ನಮಗೆ ತಿಳಿದಿದೆ ಕೋಶಗಳ ರಚನೆಯ ಪ್ರಮಾಣ ನಮಗೆ ತಿಳಿದಿದೆ ಮತ್ತು ಜೈವಿಕರಿಯಾಕ್ಟರ್ ನ ಪರಿಮಾಣವನ್ನು ನಾವು ತಿಳಿದಿದ್ದೇವೆ ಆದ್ದರಿಂದ ಈ ಸಮೀಕರಣವನ್ನು ಪಡೆಯಲು ನಾವು ನಿರ್ವಹಿಸಬೇಕಾದ ಏಕೈಕ ಅಂಶ ಇದಾಗಿದೆ ಅದನ್ನು ಮಾಡಲು ಜೈವಿಕರಿಯಾಕ್ಟರ್ ಬ್ರೋತ್ ಮೇಲೆ ಒಟ್ಟು ಸಾಮೂಹಿಕ ಸಮತೋಲನವನ್ನು ಮಾಡಲು ಪ್ರಯತ್ನಿಸೋಣ ri rorg rcddt ಒಟ್ಟು ದ್ರವ್ಯರಾಶಿ ಸಮತೋಲನದಲ್ಲಿ ಯಾವುದೇ ಉತ್ಪಾದನೆ ಇಲ್ಲ ದ್ರವ್ಯರಾಶಿಯ ಉತ್ಪಾದನೆ ಇಲ್ಲ ಬಳಕೆ ಇಲ್ಲ ಆದ್ದರಿಂದ ಈ ಎಲ್ಲಾ ಅಂಶಗಳು ಶೂನ್ಯಕ್ಕೆ ಹೋಗುತ್ತವೆ ಮತ್ತು riddt ಬದಲಿಸಿದಾಗ FitidρVdt ಸಾಮಾನ್ಯವಾಗಿ ಇನ್ಲೆಟ್ ಮತ್ತು ಔಟ್ಲೆಟ್ ಸಾಂದ್ರತೆಗಳು ಒಂದೇ ಆಗಿರುತ್ತವೆ ಮತ್ತು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಅವುಗಳನ್ನು ವ್ಯುತ್ಪನ್ನದಿಂದ ಹೊರತೆಗೆಯಬಹುದು FitdVdt FitdVdt ನಲ್ಲಿ dVdt ಗೆ ಬದಲಿಯಾಗಿ ನಾವು ಏನನ್ನ ಹೊಂದಿದ್ದೇವೆ ಎಂದರೆ FitxitrxVxFitVdxdt Fitxit xrxVVdxdt FitVxit xrxdxdt ಈ ಕ್ರಿಯಾತ್ಮಕತೆಗಳು ತಿಳಿದಿದ್ದರೆ ಫೆಡ್ ಬ್ಯಾಚ್ ಜೈವಿಕರಿಯಾಕ್ಟರ್ ನಲ್ಲಿ ಕೋಶ ಸಾಂದ್ರತೆಯ ಪ್ರೊಫೈಲ್ ಪಡೆಯಲು ನಾವು ಇದನ್ನು ಪರಿಹರಿಸಬಹುದು ಈ ಮಾಡ್ಯೂಲ್ಗಾಗಿ ನಾವು ಇಲ್ಲಿಗೆ ನಿಲ್ಲಿಸೋಣ ವಾಸ್ತವವಾಗಿ ನಾವು ಕಾರ್ಯಾಚರಣೆಯ ಸಾಮಾನ್ಯ ವಿಧಾನಗಳಾದ ಜೈವಿಕರಿಯಾಕ್ಟರ್ ವಿಶ್ಲೇಷಣೆಯ ಈ ಮಾಡ್ಯೂಲ್ ಅನ್ನು ಪೂರ್ಣಗೊಳಿಸಿದ್ದೇವೆ ನಾವು ಆರಂಭದಲ್ಲಿ ಬ್ಯಾಚ್ ಜೈವಿಕರಿಯಾಕ್ಟರ್ ಅನ್ನು ನೋಡಿದ್ದೇವೆ ಅವುಗಳನ್ನು ವಿಶ್ಲೇಷಿಸಿದ್ದೇವೆ ಕೆಲವು ಉಪಯುಕ್ತ ಅಂದಾಜುಗಳನ್ನು ಪಡೆಯುವತ್ತ ಬ್ಯಾಚ್ ಜೈವಿಕರಿಯಾಕ್ಟರ್ ಅನ್ನು ವಿಶ್ಲೇಷಿಸಿದ್ದೇವೆ ಮತ್ತು ನಂತರ ನಾವು ಕಂಟಿನ್ಯೂಸ್ ಕಾರ್ಯಾಚರಣೆಯನ್ನು ನೋಡಿದೆವು ಸಮಸ್ಯೆಯನ್ನು ನಿಮಗೆ ನಿಗದಿಪಡಿಸಲಾಗಿದೆ ದಯವಿಟ್ಟು ಅದನ್ನು ಪೂರ್ಣ ಮಾಡಿ ಮತ್ತು ಅಂತಿಮವಾಗಿ ನಾವು ಫೆಡ್ ಬ್ಯಾಚ್ ಕಾರ್ಯಾಚರಣೆಯನ್ನು ಹೇಗೆ ನಿರ್ವಹಿಸಬೇಕು ಎಂದು ಸಂಕ್ಷಿಪ್ತವಾಗಿ ನೋಡಿದೆವು